ನಮಸ್ಕಾರ ಇಂಜಿನಿಯರಿಂಗ್ ಗಣಿತ I ಮತ್ತು ಇಂದಿನ ಉಪನ್ಯಾಸಗಳಿಗೆ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 9 ಮತ್ತು ನಾವು ಹಲವಾರು ಅಸ್ಥಿರದ ಕಾರ್ಯಗಳ ಭಾಗಶಃ ಉತ್ಪನ್ನಗಳ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಪಾರ್ಷಿಯಲ್ ಡಿರವೇಟ್ಯೂ ಆಂಶಿಕ ಭಾಗಶಃ ಉತ್ಪನ್ನ ಎಂದರೇನು ಇದು ಹಲವಾರು ವೇರಿಯೇಬಲ್ ಅಸ್ಥಿರ ಗಳುಳ್ಳ ಫಂಕ್ಷನ್ನ ಕಾರ್ಯದ ಸಾಮಾನ್ಯ ಉತ್ಪನ್ನವಾಗಿದ್ದು ಸ್ವತಂತ್ರ ವೇರಿಯೇಬಲ್ ಅಸ್ಥಿರ ಒಂದಕ್ಕೆ ಸಂಬಂಧಿಸಿದಂತೆ ಉಳಿದ ಎಲ್ಲಾ ವೇರಿಯೇಬಗಳನ್ನು ಅಸ್ಥಿರಗಳನ್ನು ಸ್ಥಿರವಾಗಿಟ್ಟುಕೊಂಡು ಈ ಒಂದು ವೇರಿಯೇಬಲ್ನ ಉತ್ಪನ್ನ ಪಡೆಯಬಹುದಾಗಿದೆ ಆದ್ದರಿಂದ ಇಲ್ಲಿ ಬರೆದಂತೆ ಇದು ಸಾಮಾನ್ಯ ವ್ಯುತ್ಪನ್ನವಾಗಿದೆ ನಾವು ಇತರ ಸ್ವತಂತ್ರ ವೇರಿಯೇಬಲ್ ಅನ್ನು ಸ್ಥಿರವಾಗಿರಿಸಿಕೊಳ್ಳಬೇಕು ಮತ್ತು ಒಂದು ನಿರ್ದಿಷ್ಟ ವೇರಿಯೇಬಲ್ ಅನ್ನು ತೆಗೆದುಕೊಂಡು ಆ ನಿರ್ದಿಷ್ಟ ವೇರಿಯೇಬಲ್ಗೆ ಸಂಬಂಧಿಸಿದಂತೆ ಉತ್ಪನ್ನವನ್ನು ಪಡೆದುಕೊಳ್ಳಬೇಕು ಮತ್ತು ಇದನ್ನು ಆ ವೇರಿಯೇಬಲ್ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನ ಪಾರ್ಷಿಯಲ್ ಡಿರವೇಟ್ಯೂ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಉದಾಹರಣೆಗೆ ನಮ್ಮಲ್ಲಿ z ಎಂಬ ಫಂಕ್ಷನ್ನಗೆ ಕಾರ್ಯಕ್ಕೆ ಸಮನಾಗಿರುತ್ತದೆ ಮತ್ತು ಯು ನ ಕೆಲವು ಡೊಮೇನ್ಗೆ ಸೇರಿದೆ ಹಾಗೂ ರಿಯಲ್ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಗೆ ಸಂಬಂಧಿಸಿದ ನ ಪಾರ್ಷಿಯಲ್ ಡಿರವೇಟ್ಯೂ ಭಾಗಶಃ ಉತ್ಪನ್ನವನ್ನು ಬಿಂದು ಲ್ಲಿ ಪಡೆದರೆ ಅದನ್ನು ಎಂದು ಬರೆಯುತ್ತೇವೆ ಇದು ಮೊದಲು ನಾವು ಹೇಳಿದಂತೆ ಸಾಮಾನ್ಯ ವ್ಯುತ್ಪನ್ನವಾಗಿದೆ ಆದ್ದರಿಂದ ನಾವು ಗೆ ಸಂಬಂಧಿಸಿದಂತೆ ವ್ಯುತ್ಪನ್ನವನ್ನು ಇಲ್ಲಿ ತೆಗೆದುಕೊಳ್ಳೋಣ ಮೂಲಭೂತ ವ್ಯಾಖ್ಯಾನದಲ್ಲಿ ಲಿಮಿಟ್ ಮಿತಿ 0 ಕ್ಕೆ ಹೋಗುತ್ತದೆ ಹಾಗೂ ಎಂದು ಹೆಚ್ಚಳವನ್ನು ಮಾಡುತ್ತೇವೆ ನಾವು ನಲ್ಲಿ ಹೆಚ್ಚಳವನ್ನು ಮಾಡುತ್ತೇವೆ ಏಕೆಂದರೆ ನಾವು x ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಗೆ ಬದಲಾಯಿಸುತ್ತೇವೆ ಮತ್ತು ನಾವು ಬದಲಾಯಿಸುತ್ತಿಲ್ಲ ಆದ್ದರಿಂದ ಫಂಕ್ಷನ್ ಕಾರ್ಯ ನ ಮೌಲ್ಯ ಮತ್ತು ನಲ್ಲಿ ಪಡೆದು ಅದರಿಂದ ನಲ್ಲಿ ಬರುವ ಫಂಕ್ಷನ್ನ ಕಾರ್ಯದ ಮೌಲ್ಯವನ್ನು ಮೈನಸ್ ಮಾಡುತ್ತದೆ ಮತ್ತು ಭಾಗಿಸಿ ಈ ಮಿತಿ 0 ಕ್ಕೆ ಹೋದಾಗ ಅದರ ಮೌಲ್ಯವು ಅಸ್ತಿತ್ವದಲ್ಲಿದ್ದರೆ ಇದ ಬಿಂದು ಲ್ಲಿ ನ ಭಾಗಶಃ ಉತ್ಪನ್ನ ಎಂದು ಕರೆಯುತ್ತೇವೆ ಮತ್ತು ಇದನ್ನು ಬಿಂದು ಲ್ಲಿ ಎಂದು ಪ್ರತಿನಿಧಿಸಲಾಗುತ್ತದೆ ನಾವು ಇದನ್ನು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಇಲ್ಲಿ ನಾವು ಈ ಅನ್ನು ಸ್ಥಿರವಾಗಿರಿಸಿದ್ದೇವೆ ಮತ್ತು ಸಾಮಾನ್ಯ ಉತ್ಪನ್ನಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ನ್ನು ವೇರಿಯೇಬಲ್ನ ಅಸ್ಥಿರದ ಫಂಕ್ಷನ್ ಕಾರ್ಯ ಎಂದು ಪರಿಗಣಿಸಿದರೆ ಆಗ ನ್ನು ಒಂದು ವೇರಿಯೇಬಲ್ನ ಅಸ್ಥಿರದ ಫಂಕ್ಷನ್ ಕಾರ್ಯ ಎಂಬುದಾಗಿ ಆಗುತ್ತದೆ ಮತ್ತು ಗೆ ಸಂಬಂಧಿಸಿದ ಉತ್ಪನ್ನ ಪಡೆದು ಬಳಿಕ ನ್ನು ನಿಂದ ಬದಲಾಯಿಸುತ್ತೇವೆ ಆದ್ದರಿಂದ ಅಲ್ಲಿ ಬರೆದಂತೆ ಇದು ಗೆ ಸಂಬಂಧಿಸಿದ ಸಾಮಾನ್ಯ ಉತ್ಪನ್ನವಾಗಿದೆ ಇಲ್ಲಿ ನಾವು ಸಾಮಾನ್ಯ ವ್ಯುತ್ಪನ್ನ ಕ್ರಿಯೆಯನ್ನು ಫಂಕ್ಷನ್ಗೆ ಕಾರ್ಯಕ್ಕೆ ಉಪಯೋಗಿಸುತ್ತೇವೆ ಏಕೆಂದರೆ ಎಂದು ನಾವು ಬದಲಿ ಮಾಡಿದ್ದೇವೆ ನ ಮೌಲ್ಯವು ಸ್ಥಿರವಾಗಿದೆ ಇದೇ ರೀತಿ ಫಂಕ್ಷನ್ ಕಾರ್ಯ ಅನ್ನು ಗೆ ಸಂಬಂಧಿಸಿದ ಉತ್ಪನ್ನ ವನ್ನು ನಲ್ಲಿ ಪಡೆಯಬಹುದಾಗಿದೆ ಆದ್ದರಿಂದ ಇಲ್ಲಿ ಮೂಲಭೂತ ವ್ಯಾಖ್ಯಾನದಲ್ಲಿ ಈಗ ನಾವು ಫಂಕ್ಷನ್ಲ್ಲಿ ಕಾರ್ಯದಲ್ಲಿ ನ್ನು ಹೆಚ್ಚಳ ಮಾಡುತ್ತೇವೆ ಆದ್ದರಿಂದ ಫಂಕ್ಷನ್ ಕಾರ್ಯ ನ ಮೌಲ್ಯ ನಲ್ಲಿ ಪಡೆದು ಅದರಿಂದ ನಲ್ಲಿ ಬರುವ ಫಂಕ್ಷನ್ನ ಕಾರ್ಯದ ಮೌಲ್ಯವನ್ನು ಮೈನಸ್ ಮಾಡಿ ಅದನ್ನು ಭಾಗಿಸಬೇಕು ಮತ್ತೊಮ್ಮೆ ಈ ಲಿಮಿಟ್ ಮಿತಿ ಯು 0 ಕ್ಕೆ ಹೋದಾಗ ಅದರ ಮೌಲ್ಯವು ಅಸ್ತಿತ್ವದಲ್ಲಿದ್ದರೆ ಇದನ್ನು ಭಾಗಶಃ ಉತ್ಪನ್ನ ಎಂದು ಕರೆಯುತ್ತೇವೆ ಮತ್ತು ಇದನ್ನು ಎಂದು ಬರೆಯಲಾಗುತ್ತದೆ ನಾವು ಇಲ್ಲಿ ನ್ನು ಸ್ಥಿರಗೊಳಿಸಿ ನಂತರ ಈ ಫಂಕ್ಷನ್ನ್ನು ಕಾರ್ಯವನ್ನು ಒಂದು ವೇರಿಯೇಬಲ್ ನ ಫಂಕ್ಷನ್ ಕಾರ್ಯ ಆಗಿ ತೆಗೆದುಕೊಂಡು ಅದರ ಸಾಮಾನ್ಯ ವ್ಯುತ್ಪನ್ನವನ್ನು ನಲ್ಲಿ ತೆಗೆದುಕೊಳ್ಳಬಹುದು ಆದ್ದರಿಂದ ಇದು ನಲ್ಲಿ ಗೆ ಸಂಬಂಧಿಸಿದ ಉತ್ಪನ್ನ ವಾಗಿದೆ ಆದ್ದರಿಂದ ಭಾಗಶಃ ಉತ್ಪನ್ನದ ಜಾಮೆಟ್ರಿಕಲ್ ಜ್ಯಾಮಿತೀಯ ವ್ಯಾಖ್ಯಾನಕ್ಕೆ ಬರುವಾಗ ನಾವು ಮೂರು ಆಯಾಮ ಡೈಮೆಂಶನಲ್ ಎಂದು ಪರಿಗಣಿಸುತ್ತೇವೆ ಅಕ್ಷ ಆಕ್ಸಿಸ್ ಅಕ್ಷ ಮತ್ತು ಅಕ್ಷವನ್ನು ಹೊಂದಿದ್ದೇವೆ ಮತ್ತು ಫಂಕ್ಷನ್ ಕಾರ್ಯ ಆಗಿರುವ ಮೇಲ್ಮೈಯನ್ನು ಹೊಂದಿರುತ್ತದೆ ಆದ್ದರಿಂದ ಈ ಮೇಲ್ಮೈಯನ್ನು ಫಂಕ್ಷನ್ ಕಾರ್ಯ ಎಂದು ನಿರೂಪಿಸಲಾಗಿದೆ ಆದ್ದರಿಂದ ನಾವು ಇಲ್ಲಿ ಪ್ಲೇನ್ ಸಮತಲ ಪ್ಲೇನ್ ದಿಂದ ಮೇಲ್ಮೈಯನ್ನು ಕತ್ತರಿಸೋಣ ಈಗ ಇಲ್ಲಿ ಎನ್ನುವುದು ಸಮತಲ ಆಗಿದೆ ಆದ್ದರಿಂದ ಈ ಸಮತಲದಲ್ಲಿ ಯ ಎಲ್ಲಾ ಮೌಲ್ಯಗಳು ಸ್ಥಿರವಾಗಿ ಆಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಈ ಸಮತಲ ವನ್ನು ಹೊಂದಿದ್ದೇವೆ ನಾವು ಈ ಮೇಲ್ಮೈಯನ್ನು ಸಮತಲದಿಂದ ಕತ್ತರಿಸಿದರೆ ನಮಗೆ ವಕ್ರರೇಖೆ ಕರ್ವ ಸಿಗುತ್ತದೆ ಹಾಗೂ ಈ ವಕ್ರರೇಖೆಯು ಸಮತಲ ಮತ್ತು ಮೇಲ್ಮೈ ಪರಸ್ಪರ ಕತ್ತರಿಸಿದಾಗ ಇಂಟರ್ಸೆಕ್ಷನ್ ಸಿಗುವ ರೇಖೆಯಾಗಿದೆ ಆದ್ದರಿಂದ ಈಗ ಈ ವಕ್ರರೇಖೆಯಲ್ಲಿ ನಾವು ಒಂದು ಬಿಂದು ವನ್ನು ತೆಗೆದುಕೊಂಡರೆ ಆಗ ನಾವು ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನದ ಬಗ್ಗೆ ಮಾತನಾಡುತ್ತೇವೆ ನಂತರ ನಾವು ಈ ವಕ್ರರೇಖೆಯ ಮೇಲೆ ನಲ್ಲಿ ಸ್ಪರ್ಶಕ ಟೆನ್ಜೆಂಟ್ಸ್ ವನ್ನು ಎಳೆದರೆ ಹಾಗೂ ನಂತರದಲ್ಲಿ ಅಕ್ಷದಿಂದ ಕೋನವನ್ನು ಗಮನಿಸಿದರೆ ಅದು ನಲ್ಲಿ ಫಂಕ್ಷನ್ ಕಾರ್ಯ ನ ಗೆ ಸಂಬಂಧಿಸಿದ ಭಾಗಶಃ ವ್ಯುತ್ಪನ್ನವಾಗಿರುತ್ತದೆ ಆದ್ದರಿಂದ ಇದು ಒಂದು ವೇರಿಯೇಬಲ್ನ ಫಂಕ್ಷನ್ಗಾಗಿ ಕಾರ್ಯಕ್ಕಾಗಿ ನಾವು ಹೊಂದಿರುವ ಜಾಮೆಟ್ರಿಕಲ್ ಜ್ಯಾಮಿತೀಯ ವ್ಯಾಖ್ಯಾನಕ್ಕೆ ಸಮಾನವಾದ ವ್ಯಾಖ್ಯಾನವಾಗಿದೆ ಒಂದೇ ವ್ಯತ್ಯಾಸವೆಂದರೆ ನಾವು ಇಲ್ಲಿ ಯನ್ನು ಸ್ಥಿರಗೊಳಿಸಿದ್ದೇವೆ ಆದ್ದರಿಂದ ನಾವು ಈ ಮೇಲ್ಮೈ ಯನ್ನು ಸಮತಲದಿಂದ ಕತ್ತರಿಸಿದರೆ ಒಂದು ವಕ್ರರೇಖೆಯನ್ನು ಪಡೆಯುತ್ತೇವೆ ಮತ್ತು ಪುನಹ ನಾವು ಒಂದು ಆಯಾಮದ ಪ್ರಕರಣಕ್ಕೆ ಮರಳುತ್ತೇವೆ ಮತ್ತು ಜ್ಯಾಮಿತೀಯ ವ್ಯಾಖ್ಯಾನವು ಈ ಸ್ಪರ್ಶಕ ದಿಂದ ಸಿಗುವ ಥೀಟಾಕ್ಕೆ ಸಮನಾಗಿರುತ್ತದೆ ಮತ್ತು ಇದು ನಲ್ಲಿ ಗೆ ಸಂಬಂಧಿಸಿದ ಭಾಗಶಃ ವ್ಯುತ್ಪನ್ನವಾಗಿರುತ್ತದೆ ಉದಾಹರಣೆಗೆ ಬರುವಾಗ ಡೆಲ್ ಓವರ್ ಡೆಲ್ ಮೌಲ್ಯವನ್ನು ನಲ್ಲಿ ಕಂಡುಹಿಡಿಯಬೇಕು ಇದು ಕ್ರಿಯೆಯ ಸಾಮಾನ್ಯ ಬಿಂದುವಾಗಿದೆ ಇಲ್ಲಿ ಫಂಕ್ಷನ್ ಕಾರ್ಯ ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಮೊದಲ ತತ್ವದ ವ್ಯಾಖ್ಯಾನ ಫಸ್ಟ್ ಪ್ರಿನ್ಸಿಪಲ್ ದಂತೆ ಹಾಗೂ ನಾವು ಈ ಹಿಂದಿನ ಸ್ಲೈಡ್ ನಲ್ಲಿ ಚರ್ಚಿಸಿರುವಂತೆ ಮತ್ತು ನ್ನು ಸಾಮಾನ್ಯ ಬಿಂದು ನಲ್ಲಿ ಪಡೆಯೋಣ ಆದ್ದರಿಂದ ಮೊದಲ ತತ್ವದ ವ್ಯಾಖ್ಯಾನ ಫಸ್ಟ್ ಪ್ರಿನ್ಸಿಪಲ್ ನಲ್ಲಿ ಎಂದರೇನು ನಾವು ಇಲ್ಲಿ ಸಾಮಾನ್ಯ ಬಿಂದು ವನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ವ್ಯಾಖ್ಯಾನಕೆ ಸಂಬಂಧಿಸಿದಂತೆ ಗೆ ಒಂದು ಇನ್ಕ್ರಿಮೆಂಟ್ ಮಾಡಬೇಕು ಏಕೆಂದರೆ ಇಲ್ಲಿ ನಾವು ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನ ಬಗ್ಗೆ ಹೇಳುತ್ತೇವೆ ಆದ್ದರಿಂದ ಫಂಕ್ಷನ್ ಕಾರ್ಯದ ಮೌಲ್ಯವನ್ನು ಮತ್ತು ನಲ್ಲಿ ಪಡೆದು ಅದರಿಂದ ನಲ್ಲಿ ಸಿಗುವ ಫಂಕ್ಷನ್ ಕಾರ್ಯದ ಮೌಲ್ಯವನ್ನು ಮೈನಸ್ ಮಾಡಿ ಬಳಿಕ ಈ ಏರಿಕೆಯನ್ನು ಭಾಗಿಸಿ ನಂತರ ಲಿಮಿಟ್ ಮಿತಿ 0 ಗೆ ಹೋದಾಗ ಸಿಗುವ ಮೌಲ್ಯವನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ನಾವು ಈಗ ಫಂಕ್ಷನ್ನ್ನು ಕಾರ್ಯವನ್ನು ಎಂದು ತೆಗೆದುಕೊಳ್ಳೋಣ ಇಲ್ಲಿ ಈ ಸಂದರ್ಭದಲ್ಲಿ ಹಾಗೆ ಇದ್ದು ಬದಲಿಗೆ ಅನ್ನು ಹೊಂದಿದ್ದೇವೆ ಆದ್ದರಿಂದ ನಿಂದ ನಲ್ಲಿ ಸಿಗುವ ಫಂಕ್ಷನ್ ಕಾರ್ಯದ ಮೌಲ್ಯ ವನ್ನು ಮೈನಸ್ ಮಾಡಿ ನಂತರ ಅದನ್ನು ನಿಂದ ಭಾಗಿಸುತ್ತೇವೆ ಈಗ ಇಲ್ಲಿ ನೋಡಿದರೆ ಮತ್ತು ಪದ ಸಾಮಾನ್ಯವಾಗಿದೆ ಆದ್ದರಿಂದ ನಾವು ನ್ನು ಹೊರಗೆ ತೆಗೆದುಕೊಳ್ಳಬಹುದು ಹಾಗಾದರೆ ಇಲ್ಲಿ ಏನು ಉಳಿಯುತ್ತದೆ ಮತ್ತು ನಂತರ ಏಕೆಂದರೆ ನಾವು ಈ ಎರಡು ಪದಗಳಿಂದ ಹೊರಗೆ ತೆಗೆದುಕೊಂಡಿದ್ದೇವೆ ಮತ್ತು ನಂತರದಲ್ಲಿ ಭಾಗಿಸಿದ್ದೇವೆ ಈಗ ಲಿಮಿಟ್ನ್ನು ಮಿತಿಯನ್ನು ತೆಗೆದುಕೊಂಡರೆ ಈ ಲಿಮಿಟ್ 0 ಗೆ ಹೋಗುತ್ತದೆ ಆಗ ದ ಮೌಲ್ಯ ಒಂದು ಮೈನಸ್ ಒಂದು ಆಗಿ ಅದು ರೂಪವಾಗುತ್ತದೆ ಆದ್ದರಿಂದ ನಿಯಮದ ಪ್ರಕಾರ ಈ ಮಿತಿ ಆಗಿರುತ್ತದೆ ಏಕೆಂದರೆ ನ ವ್ಯುತ್ಪನ್ನ ಆಗಿದ್ದು ಮತ್ತು ನ ವ್ಯುತ್ಪನ್ನ 1 ಆಗಿರುತ್ತದೆ ಆದ್ದರಿಂದ ಈಗ ಲಿಮಿಟ್ ಮಿತಿ 0 ಗೆ ಹೋದಾಗ ಅದು ಹೋಗುತ್ತದೆ ಆದ್ದರಿಂದ ಇಲ್ಲಿ ಭಾಗಶಃ ವ್ಯುತ್ಪನ್ನ ಆಗುತ್ತದೆ ಈಗ ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನ ಪಡೆಯುವುದಾದರೆ ನಮ್ಮ ವ್ಯಾಖ್ಯಾನವು ಬದಲಾಗುತ್ತದೆ ಆದ್ದರಿಂದ ಹಾಗೆಯೇ ಇರುತ್ತದೆ ಮತ್ತು ಅನ್ನು ಹೆಚ್ಚಿಸುತ್ತವೆ ಆದ್ದರಿಂದ ಅನ್ನು ಭಾಗಿಸಲಾಗುತ್ತದೆ ಈಗ ಇದನ್ನು ಫಂಕ್ಷನ್ಲ್ಲಿ ಕಾರ್ಯದಲ್ಲಿ ಬದಲಾಯಿಸಿದಾಗ ನಾವು ಅನ್ನು ಹೊಂದಿರುತ್ತೇವೆ ಮತ್ತು ಇದನ್ನು ನಿಂದ ಬಾಗಿಸಲಾಗುತ್ತದೆ ಆದ್ದರಿಂದ ಮತ್ತೆ ಇಲ್ಲಿ ಎರಡು ಪದದಲ್ಲಿ ಎಂಬುದು ಸಾಮಾನ್ಯ ಪದವಾಗಿದ್ದು ಅದು ರದ್ದುಗೊಂಡು ಏನು ಉಳಿಯುತ್ತದೆ ಎಂದರೆ ಆದ್ದರಿಂದ ಇಲ್ಲಿ ರದ್ದುಗೊಳ್ಳುತ್ತದೆ ಆದ್ದರಿಂದ ಮೈನಸ್ ರದ್ದುಗೊಳ್ಳುತ್ತದೆ ಆದ್ದರಿಂದ ಉಳಿದಿರುವುದು ಇಲ್ಲಿ ಸಹ ರದ್ದುಗೊಳ್ಳುತ್ತದೆ ಮತ್ತು ನಾವು ಮಾತ್ರ ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ಇದು ಮತ್ತು ಇಲ್ಲಿ ಮೈನಸ್ ಒಂದೇ ಪದವಾಗಿದೆ ಆದ್ದರಿಂದ ಇದು ಮೂಲತಃ ರದ್ದು ಪಡೆಯುತ್ತದೆ ಮತ್ತು ನಂತರ ಇಲ್ಲಿರುವುದು ಪದ ಹಾಗೂ ಅದು ಇಂದ ಬಾಗಿಸಲ್ಪಟ್ಟ್ಟು ಮತ್ತು ರದ್ದಾಗುತ್ತವೆ ಆದ್ದರಿಂದ ನಾವು ಅನ್ನು ಪಡೆಯುತ್ತೇವೆ ಮತ್ತು ಇಲ್ಲಿ ಯಾವುದೇ ಪದವಿಲ್ಲ ಆದ್ದರಿಂದ ಇಲ್ಲಿ ಭಾಗಶಃ ಉತ್ಪನ್ನ ಕೇವಲ ಆಗಿದೆ ಆದ್ದರಿಂದ ನಾವು ಏನು ನೋಡಬಹುದು ಇದು ಭಾಗಶಃ ಉತ್ಪನ್ನಗಳ ಮೂಲ ವ್ಯಾಖ್ಯಾನ ಅಥವಾ ಮೂಲಭೂತ ವ್ಯಾಖ್ಯಾನವನ್ನು ಬಳಸುತ್ತದೆ ಇಲ್ಲಿ ಗೆ ಸಂಬಂಧಿಸಿದ ಉತ್ಪನ್ನವು ಮತ್ತು ಗೆ ಸಂಬಂಧಿಸಿದ ಉತ್ಪನ್ನವು ಆಗಿದೆ ನಾವು ಇದನ್ನು ನೇರವಾಗಿ ಲೆಕ್ಕಾಚಾರ ಮಾಡಬಹುದು ಏಕೆಂದರೆ ಈ ಫಂಕ್ಷನ್ ಕಾರ್ಯ ವನ್ನು ಯು ಗೆ ಸಮನಾಗಿರುತ್ತದೆ ಮತ್ತು ನಲ್ಲಿ ಗೆ ಸಂಬಂಧಿಸಿದ ಭಾಗಶಃ ವ್ಯುತ್ಪನ್ನ ನೇರವಾಗಿ ಮಾಡಬಹುದು ಆದ್ದರಿಂದ ಇಲ್ಲಿ ಸ್ಥಿರವಾಗಿರಿಸಿ ಮತ್ತು ಸಾಮಾನ್ಯ ಉತ್ಪನ್ನವನ್ನು ತೆಗೆದುಕೊಳ್ಳುವುದು ಆದ್ದರಿಂದ ಹಾಗೆಯೇ ಉಳಿಯುತ್ತದೆ ಮತ್ತು ನ ಉತ್ಪನ್ನ ಆಗುತ್ತದೆ ಆದ್ದರಿಂದ ನಾವು ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ಪಡೆದಿದ್ದೇವೆ ಅದುಇಲ್ಲಿ ಇದೇ ರೀತಿ ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ಪಡೆಯಬಹುದು ಆದ್ದರಿಂದ ನಾವು ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಲು ಇಲ್ಲಿ ಈಗ ಅನ್ನು ಸ್ಥಿರ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅನ್ನು ಸ್ಥಿರವೆಂದು ಪರಿಗಣಿಸಲಾಗುತ್ತದೆ ಮತ್ತು ನಂತರ ನಾವು ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನವನ್ನು ತೆಗೆದುಕೊಂಡಾಗ ಇದು 1 ಆಗಿರುತ್ತದೆ ನಂತರ ನಮಗೆ ಸಿಗುತ್ತದೆ ಆದ್ದರಿಂದ ನಾವು ಸಾಮಾನ್ಯ ವ್ಯಾಖ್ಯಾನವನ್ನು ಬಳಸಿಕೊಂಡು ನೇರವಾಗಿ ಲೆಕ್ಕಾಚಾರ ಮಾಡಬಹುದು ಅಥವಾ ಇತರ ವೇರಿಯಬಲ್ಗಳನ್ನು ಸ್ಥಿರವಾಗಿಸಿ ಭಾಗಶಃ ವ್ಯುತ್ಪನ್ನವನ್ನು ಪಡೆಯಬಹುದು ಆದ್ದರಿಂದ ಭಾಗಶಃ ಉತ್ಪನ್ನಗಳು ಮತ್ತು ನಿರಂತರತೆಯ ಕಂಟಿನ್ಯೂಟಿ ನಡುವಿನ ಸಂಬಂಧವೇನು ಹಿಂದಿನ ಉಪನ್ಯಾಸ ಮಿತಿಗಳು ಮತ್ತು ನಿರಂತರತೆಯಲ್ಲಿ ನಾವು ಈಗಾಗಲೇ ಚರ್ಚಿಸಿದ್ದೇವೆ ಆದ್ದರಿಂದ ಒಂದು ಕಾರ್ಯವು ಭಾಗಶಃ ವ್ಯುತ್ಪನ್ನವನ್ನು ಹೊಂದಿದ್ದರೆ ಅದು ಆಸಕ್ತಿದಾಯಕ ಫಲಿತಾಂಶವಾಗಿದೆ ಒಂದು ಕಾರ್ಯವು ಎರಡಕ್ಕೂ ಸಂಬಂಧಿಸಿದಂತೆ ಅಥವಾ ಭಾಗಶಃ ವ್ಯುತ್ಪನ್ನವನ್ನು ಹೊಂದಿದ್ದರೆ ಅಲ್ಲಿ ನಿರಂತರವಾಗದೆ ಇರಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಭಾಗಶಃ ಉತ್ಪನ್ನದ ಅಸ್ತಿತ್ವಕ್ಕಾಗಿ ನಮಗೆ ನಿರಂತರತೆಯ ಅಗತ್ಯವಿಲ್ಲ ನಾವು ಸಾಮಾನ್ಯ ಉತ್ಪನ್ನಗಳ ಬಗ್ಗೆ ಮಾತನಾಡುವಾಗ ನಿರಂತರತೆಯು ವ್ಯುತ್ಪನ್ನತೆಗೆ ಅಗತ್ಯವಾಗಿರುತ್ತದೆ ಇಲ್ಲಿಯವರೆಗೆ ನಾವು ಡಿಫರೆನ್ಟಿಬಿಲಿಟಿ ಅಥವಾ ಏಕ ವೇರಿಯೇಬಲ್ನ ಏಕ ಕಾರ್ಯಗಳ ಸಂದರ್ಭದಲ್ಲಿ ಅಲ್ಲಿ ವ್ಯುತ್ಪನ್ನವನ್ನು ಪಡೆಯಬೇಕಾದರೆ ನಮಗೆ ಕ್ರಿಯೆಯ ನಿರಂತರತೆಯ ಅಗತ್ಯವಿದೆ ಆದರೆ ಈ ಸಂದರ್ಭದಲ್ಲಿ ಒಂದು ಕಾರ್ಯವು ಎರಡಕ್ಕೂ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನಗಳನ್ನು ಹೊಂದಿರಬಹುದು ಮತ್ತು ಗೆ ಒಂದು ಬಿಂದುವಿನಲ್ಲಿ ಆದರೆ ಅದು ನಿರಂತರ ಕಾರ್ಯ ಆಗದೆ ಇರಬಹುದು ಇನ್ನೊಂದೆಡೆ ನಿರಂತರ ಕಾರ್ಯವು ಭಾಗಶಃ ಉತ್ಪನ್ನಗಳನ್ನು ಹೊಂದಿಲ್ಲದಿರಬಹುದು ಆದ್ದರಿಂದ ಬೇರೆ ರೀತಿಯಲ್ಲಿ ನಾವು ನಿರಂತರ ಕಾರ್ಯವನ್ನು ಹೊಂದಬಹುದು ಆದರೆ ಇದು ಭಾಗಶಃ ವ್ಯುತ್ಪನ್ನವನ್ನು ಹೊಂದಿಲ್ಲದಿರಬಹುದು ಆದ್ದರಿಂದ ನಾವು ಈಗ ಈ ಉದಾಹರಣೆಯಲ್ಲಿ ನೋಡುತ್ತೇವೆ ಅದು ನಾವು ಈಗ ಪರಿಶೀಲಿಸುವ ಈ ಕಾರ್ಯವು ನಿರಂತರವಾಗಿದೆ ಎಂದು ತೋರಿಸುತ್ತದೆ ಆದರೆ ಅದರ ಭಾಗಶಃ ಉತ್ಪನ್ನಗಳು ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಇದು ಕಾರ್ಯವು ನಿರಂತರವಾಗಿದೆ ಎಂದು ತೋರಿಸುವ ಒಂದು ಉದಾಹರಣೆಯಾಗಿದೆ ಆದರೆ ಭಾಗಶಃ ವ್ಯುತ್ಪನ್ನ ಎರಡೂ ಭಾಗಶಃ ಉತ್ಪನ್ನಗಳು ನಲ್ಲಿ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದನಲ್ಲಿ ನಿರಂತರತೆಯನ್ನು ಪರಿಶೀಲಿಸೋಣ ಆದ್ದರಿಂದ ನಾವು ಇಲ್ಲಿ ಈ ಕಾರ್ಯವನ್ನು ತೆಗೆದುಕೊಳ್ಳೋಣ ಮತ್ತು ನಾವು ನಿರಂತರತೆಯ ಪರಿಶೀಲನೆಗಾಗಿ ಯು ಗೆ ಹೋದಾಗ ಈ ಫಂಕ್ಷನ್ ಕಾರ್ಯ ನ ಮಿತಿಯನ್ನು ತೆಗೆದುಕೊಂಡರೆ ಈ ಮಿತಿ 0 ಹೋಗುತ್ತದೆ ಎಂದು ನಾವು ತೋರಿಸಲು ಬಯಸುತ್ತೇವೆ ಇಲ್ಲಿ ಈ ಮಿತಿಯು 0 ಆಗಿದ್ದರೆ ಏಕೆಂದರೆ ಇಲ್ಲಿ ಫಂಕ್ಷನ್ ಕಾರ್ಯ ದ ಮೌಲ್ಯ ಯಲ್ಲಿ 0 ಎಂದು ನೋಡಿದ್ದೇವೆ ಆದ್ದರಿಂದ ಇಲ್ಲಿ ಕಾರ್ಯವು ನಿರಂತರವಾಗಿದೆ ಎಂದು ತೋರಿಸಲು ಈ ಮಿತಿಯು ಫಂಕ್ಷನ್ ಕಾರ್ಯ ದ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಎಂದು ನಾವು ತೋರಿಸುತ್ತೇವೆ ನಾವು ಉದಾಹರಣೆಗೆ ಡೆಲ್ಟಾ ಎಪ್ಸಿಲಾನ್ ವ್ಯಾಖ್ಯಾನ ಬಳಸಬಹುದು ಅಥವಾ ಹಿಂದಿನ ಉಪನ್ಯಾಸದಲ್ಲಿ ನಾವು ಮಾಡಿದಂತೆ ನಾವು ನೇರವಾಗಿ ಮಾಡಬಹುದು ಆದ್ದರಿಂದ ನಾವು ಎಪ್ಸಿಲಾನ್ ಡೆಲ್ಟಾದ ಪ್ರಮಾಣಿತ ವ್ಯಾಖ್ಯಾನವನ್ನು ನೋಡೋಣ ಆದ್ದರಿಂದ ಇಲ್ಲಿ ಮೈನಸ್ 0 ಎಂದು ತೆಗೆದುಕೊಂಡರೆ ಫಂಕ್ಷನ್ನ ಕಾರ್ಯದ ಮೌಲ್ಯವು ಈ ವ್ಯತ್ಯಾಸಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ಅದು ಫಂಕ್ಷನ್ ಕಾರ್ಯ ದ ಮೌಲ್ಯ ಆಗಿರುತ್ತದೆ ಮತ್ತು ಸೈನ್ಸ್ ಫಂಕ್ಷನ್ನ ಕಾರ್ಯದ ಪರಿಮಿತಿ 1 ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಇದನ್ನು ಪ್ಲಸ್ ಗಿಂತ ಕಡಿಮೆ ಎಂದು ಬರೆಯಬಹುದು ಆದ್ದರಿಂದ ಇದು ಒಂದರ ಪರಿಮಿತಿ ಯೊಳಗಿದೆ ಆದ್ದರಿಂದ ಇದು ಒಂದಕ್ಕಿಂತ ಒಂದು ದೊಡ್ಡ ಪ್ರಮಾಣದ ಮತ್ತು ನಾವು ಇಲ್ಲಿ ತ್ರಿಕೋನ ಅಸಮಾನತೆಯ ಫಲಿತಾಂಶವನ್ನು ಉಪಯೋಗಿಸಬಹುದು ಏನೆಂದರೆ ನ ಅಬ್ಸಲ್ಯೂಟ್ ಸಂಪೂರ್ಣ ಮೌಲ್ಯವು ಗಿಂತ ಕಡಿಮೆ ಆಗಿರುತ್ತದೆ ಈಗ ಈ ಅನ್ನು ಹಾಕಿ ಅಥವಾ ನ ಅಬ್ಸಲ್ಯೂಟ್ ಮೌಲ್ಯವನ್ನು ಅದರ ನೆರೆಹೊರೆಯ ದೃಷ್ಟಿಯಿಂದ ಬದಲಿಸಿ ಲೆಕ್ಕಾಚಾರವನ್ನು ಮಾಡುತ್ತೇವೆ ನಿಮಗೆ ನೆನಪಿದ್ದರೆ ನಾವು ನೆರೆಹೊರೆಯ ಸಂಬಂಧಿಸಿದಂತೆ ಈ ಅಸಮಾನತೆ ಹೊಂದಿಸ ಬೇಕು ಆದ್ದರಿಂದ ನಾವು ಮತ್ತು ನ ಬಾಂಧವ್ಯ ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ನಾವು ನ ಅಬ್ಸಲ್ಯೂಟ್ ಸಂಪೂರ್ಣ ಮೌಲ್ಯ ಮೈನಸ್ ನ ಅಬ್ಸಲ್ಯೂಟ್ ಸಂಪೂರ್ಣ ಮೌಲ್ಯ ಪಡೆದು ಬಳಿಕ ಅದರ ಸಂಪೂರ್ಣ ಸ್ಕ್ವೇರ್ ಚದರ ವನ್ನು ಪರಿಗಣಿಸಿದರೆ ಇದು ಯಾವಾಗಲೂ ಸಕಾರಾತ್ಮಕವಾಗಿರುತ್ತದೆ ಏಕೆಂದರೆ ಇದು ಸಂಪೂರ್ಣ ಸ್ಕ್ವೇರ್ ಚದರ ಪದವಾಗಿದೆ ಮತ್ತು ಇಲ್ಲಿ ಅ ದು ಸ್ಕ್ವೇರ್ ಚದರ ಪ್ಲಸ್ ಸ್ಕ್ವೇರ್ ಚದರ ಮತ್ತು ಮೈನಸ್ 2 ಪಟ್ಟು ನ ಅಬ್ಸಲ್ಯೂಟ್ ಸಂಪೂರ್ಣ ಮೌಲ್ಯ ಮತ್ತು ನ ಅಬ್ಸಲ್ಯೂಟ್ ಸಂಪೂರ್ಣ ಮೌಲ್ಯ ಆಗಿರುತ್ತದೆ ಹಾಗೂ ಈ ಪದವನ್ನು ಬಲಗಡೆಗೆ ತರಬಹುದಾಗಿದೆ ಆದ್ದರಿಂದ ಬಲಗೈನಲ್ಲಿ 2 ಗುಣಿಸು ನ ಅಬ್ಸಲ್ಯೂಟ್ ಸಂಪೂರ್ಣ ಮೌಲ್ಯ ಮತ್ತು ನ ಅಬ್ಸಲ್ಯೂಟ್ ಸಂಪೂರ್ಣ ಮೌಲ್ಯ ಇರುತ್ತದೆ ಈಗ ನಾನು ಎರಡೂ ಬದಿಗಳಲ್ಲಿ ನ್ನು ಸೇರಿಸಿದರೆ ಇಲ್ಲಿ ಅದು ಮತ್ತು ಬಲಭಾಗದಲ್ಲಿ ಅದು ಪ್ಲಸ್ 2 ಬಾರಿ ಮತ್ತು ಬಲಭಾಗದಲ್ಲಿ ಇದನ್ನು ಪ್ಲಸ್ ಸಂಪೂರ್ಣ ಸ್ಕ್ವೇರ್ ಚದರ ಎಂದು ಬರೆಯಬಹುದು ಮತ್ತು ಎಡಭಾಗದಲ್ಲಿ ಮತ್ತು ಈಗ ನಾವು ಇಲ್ಲಿ ವರ್ಗಮೂಲವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಬಲಭಾಗದಲ್ಲಿ ಆಗಿ ಪರಿಣಮಿಸುತ್ತದೆ ಮತ್ತು ಇದು ಕ್ಕಿಂತ ಕಡಿಮೆ ಆಗಿರುತ್ತದೆ ಇನ್ನೊಂದು ದಾರಿಯಲ್ಲಿ ಹೇಳುವುದಾದರೆ ಇದು ಸಮಾನಕ್ಕಿಂತ ದೊಡ್ಡದಾಗಿದೆ ಏಕೆಂದರೆ ಇಲ್ಲಿ ಅದು ಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಈಗ ನಾವು ಈ ಪದವನ್ನು ಇಲ್ಲಿ ಎಂದು ಬದಲಾಯಿಸಬಹುದು ಆದ್ದರಿಂದ ನಾವು ಅದನ್ನು ಮಾಡೋಣ ಮತ್ತು ಈಗ ಇಲ್ಲಿ ನಿಖರವಾಗಿ ನಾವು ಈ ಬಿಂದು ವಿನ ನೆರೆಹೊರೆಯನ್ನು ಹೊಂದಿದ್ದೇವೆ ಏಕೆಂದರೆ ಅದು ದ ಪರಿಮಿತಿಯೊಳಗೆ ಇರುತ್ತದೆ ಆದ್ದರಿಂದ ಇಲ್ಲಿ ಈ ಪದವನ್ನು ನಾವು ನೆರೆಹೊರೆಯ ಆ ಅಸಮಾನತೆಗೆ ಬಳಸಬಹುದು ತದನಂತರ ನಾವು ಹೊಂದಿರುತ್ತೇವೆ ಹಾಗೂ ನಮ್ಮ ಗುರಿ ಈ ವ್ಯತ್ಯಾಸ ಮೈನಸ್ 0 ಯನ್ನು ಗಿಂತ ಕಡಿಮೆ ಮಾಡುವುದಾಗಿದೆ ಆದ್ದರಿಂದ ಇದು ಗಿಂತ ಕಡಿಮೆ ಇದ್ದು ಹೀಗೆ ಮಾಡಿದರೆ ನಾವು ಮತ್ತು ನಡುವಿನ ಸಂಬಂಧವನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಹೇಗೆ ಆರಿಸಬೇಕೆಂದರೆ ಅದು ಬಾಗಿಸು 2ರ ವರ್ಗಮೂಲ ಆಗಿರುತ್ತದೆ ಯಾಕೆಂದರೆ ನ್ನು ನೀಡಲಾಗಿದೆ ಮತ್ತು ನಂತರ ವನ್ನು ನಾವು ಈ ಸಂಬಂಧದಿಂದ ಕಂಡುಕೊಳ್ಳಬಹುದು ಅದು ಯಾವುದೇ ನಂಬರ್ ಬಾಗಿಸು 2ರ ವರ್ಗಮೂಲಕಿಂತ ಕಡಿಮೆಯಾಗಿ ಇರಬೇಕು ಮತ್ತು ಆಗ ನಾವು ಬಿಂದುವಿನ ನೆರೆಹೊರೆಯಿಂದ ನ್ನು ಆಯ್ಕೆ ಮಾಡಿದಾಗಲೆಲ್ಲಾ ಈ ವ್ಯತ್ಯಾಸವು ಗಿಂತ ಕಡಿಮೆಯಾಗಿತ್ತದೆ ಆದ್ದರಿಂದ ಇದು ಕ್ರಿಯೆಯ ಮೂಲಕ ಸಾಬೀತುಪಡಿಸುವ ವಿಧಾನ ಆಗಿದ್ದು ಕೊಟ್ಟಿರುವ ಸಂಖ್ಯೆ ಇಲ್ಲಿ ಕ್ರಿಯೆಯ ಮಿತಿ ಎಂದು ಅದು ಇಲ್ಲಿ ಆಗಿರುತ್ತದೆ ಆದ್ದರಿಂದ ನಾವು ಏನು ನೋಡಿದ್ದೇವೆ ಎಂದರೆ 0 ಈ ಕ್ರಿಯೆ ನ ಮಿತಿ ಎಂದು ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ನಿರಂತರತೆಯನ್ನು ಸಾಬೀತುಪಡಿಸಿದ್ದೇವೆ ಆದ್ದರಿಂದ ಇದು ನಿರಂತರವಾಗಿದೆ ಎಂದು ಸೂಚಿಸುತ್ತದೆ ಮುಂದೆ ಪಾಯಿಂಟ್ಗಳಲ್ಲಿ ಭಾಗಶಃ ಉತ್ಪನ್ನಗಳಿಗೆ ಚಲಿಸುತ್ತೇವೆ ಆದ್ದರಿಂದ ನಾವು ಈ ಫಂಕ್ಷನ್ನ್ನು ಕಾರ್ಯವನ್ನು ಹೊಂದಿದ್ದೇವೆ ಮತ್ತು ಈಗ ನಾವು ಈ ವ್ಯಾಖ್ಯಾನವನ್ನು ಬಳಸಬಹುದು ಮೈನಸ್ ಬಾಗಿಸು ಪಡೆದು ಬಳಿಕ 0 ಗೆ ಹೋದಾಗ ಮಿತಿಯನ್ನು ಪಡೆಯಬೇಕು ಇಲ್ಲಿ ಮತ್ತು ಎರಡು ಸಹ 0 ಆಗಿರುವುದರಿಂದ ನಾವು ಬಿಂದು ನಲ್ಲಿ ನ ವ್ಯುತ್ಪನ್ನ ದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಈ ಮಿತಿ ಅಸ್ತಿತ್ವದಲ್ಲಿದ್ದರೆ ನಾವು ಈ ಮಿತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ನಂತರ ಈ ಅಸ್ತಿತ್ವಕ್ಕೆ ನಾವು x ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನ ಎಂದು ಕರೆಯುತ್ತೇವೆ ಅದು ಅಸ್ತಿತ್ವದಲ್ಲಿಲ್ಲದಿದ್ದರೆ x ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನ ಇರುವುದಿಲ್ಲ ಎಂದು ಹೇಳುತ್ತೇವೆ ಆದ್ದರಿಂದ ಇಲ್ಲಿ ಈ ಸಂದರ್ಭದಲ್ಲಿ ನಾವು ಈಗ ವ್ಯಾಖ್ಯಾನದಂತೆ ಹೊಂದಿದ್ದೇವೆ ಮತ್ತು 0 ಗೆ ಹೋಗುತ್ತದೆ ಈಗ ನೋಡೋಣ ಆದ್ದರಿಂದ ಇಲ್ಲಿ ಯು 0 ಆಗಿರುತ್ತದೆ ತದನಂತರ x ನ್ನು ಸ್ಥಾನಾಂತರಿಸಲಾಗಿದೆ ಆದ್ದರಿಂದ ನಮಗೆ ಮತ್ತು ಮತ್ತು ಈ ಪದವು ಇಲ್ಲಿದೆ ಆದ್ದರಿಂದ ಮತ್ತು ರದ್ದಾಗುತ್ತದೆ ಮತ್ತು ನಂತರ ಈ ಮಿತಿ 0 ಹೋಗುತ್ತದೆ ಈ ಸಂದರ್ಭದಲ್ಲಿ ಮಿತಿ ಏನು ಎಂದು ನಮಗೆ ತಿಳಿದಿಲ್ಲ ಏಕೆಂದರೆ 0 ಗೆ ಹೋದಾಗ ಮೌಲ್ಯವು ಖಚಿತವಾಗಿಲ್ಲ ಇದರ ಮೌಲ್ಯವನ್ನು ನಾವು ತೀರ್ಮಾನಿಸಲು ಸಾಧ್ಯವಿಲ್ಲ ಆದ್ದರಿಂದ ಮೂಲತಃ ಈ ಸಂದರ್ಭದಲ್ಲಿ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಏಕೆಂದರೆ ಇದು ಯಾವ ಸಂಖ್ಯೆ ಎಂದು ನಮಗೆ ತಿಳಿದಿಲ್ಲ ಆದ್ದರಿಂದ ಮಿತಿ ಎಂದರೆ ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನ ಇರುವುದಿಲ್ಲ ಮತ್ತು ನಿಸ್ಸಂಶಯವಾಗಿ ನಾವು ಗೂ ಸಹ ಮಿತಿಯನ್ನು ಪಡೆಯಲು ಇದೇ ತರಹದ ಲೆಕ್ಕಾಚಾರ ಮಾಡಬಹುದು ಮತ್ತು ಗೆ ಸಂಬಂಧಿಸಿದ ಭಾಗಶಃ ಉತ್ಪನ್ನ ಅಸ್ತಿತ್ವದಲ್ಲಿಲ್ಲ ಎಂದು ಕಂಡುಕೊಳ್ಳಬಹುದು ನಾವು ಮತ್ತೊಂದು ಉದಾಹರಣೆಗೆ ಚಲಿಸುವಾಗ ಈ ಫಂಕ್ಷನ್ ಕಾರ್ಯ ನಿರಂತರವಾಗಿಲ್ಲ ಆದರೆ ಅದರ ಭಾಗಶಃ ಉತ್ಪನ್ನಗಳು ನಲ್ಲಿ ಅಸ್ತಿತ್ವದಲ್ಲಿವೆ ಹಿಂದಿನ ಸಮಸ್ಯೆಯಲ್ಲಿ ಕಾರ್ಯವು ನಿರಂತರವಾಗಿರುವುದನ್ನು ನಾವು ನೋಡಿದ್ದೇವೆ ಆದರೆ ಭಾಗಶಃ ಉತ್ಪನ್ನಗಳು ಅಸ್ತಿತ್ವದಲ್ಲಿಲ್ಲ ಈ ಸಂದರ್ಭದಲ್ಲಿ ಕಾರ್ಯವು ನಿರಂತರವಾಗಿಲ್ಲ ಎಂದು ನಾವು ತೋರಿಸುತ್ತೇವೆ ಆದರೆ ಅದರ ಭಾಗಶಃ ಉತ್ಪನ್ನಗಳು ಅಸ್ತಿತ್ವದಲ್ಲಿವೆ ಎರಡೂ ಭಾಗಶಃ ಉತ್ಪನ್ನಗಳು ಅಸ್ತಿತ್ವದಲ್ಲಿವೆ ಆದ್ದರಿಂದ ಇದು ಏಕೆ ನಿರಂತರವಾಗಿಲ್ಲ ನಾವು ಮಿತಿಯನ್ನು ಬಳಸಲು ಮಾರ್ಗವನ್ನು ಆರಿಸೋಣ ಆದ್ದರಿಂದ ಇಲ್ಲಿ ಆಗುತ್ತದೆ ಆದ್ದರಿಂದ ಎಂದು ಬದಲಿಸಿದಾಗ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಬರುತ್ತದೆ ಮತ್ತು ನಾವು ಏನು ಪಡೆಯುತ್ತೇವೆ ಇಲ್ಲಿ ಡಿನೋಮಿನೇಟರ್ನಲ್ಲಿ ನಾವು ಅನ್ನು ಹೊಂದಿದ್ದೇವೆ ಮತ್ತು ನಂತರ ಮಿತಿ 0 ಕ್ಕೆ ಹೋಗುತ್ತದೆ ಆದ್ದರಿಂದ ಇಲ್ಲಿ ಮತ್ತು ರದ್ದಾಗುತ್ತದೆ ಆದ್ದರಿಂದ ನಾವು ಈ ಮಿತಿ ಎಂದು ಬರುತ್ತದೆ ಆದರೆ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಏಕೆಂದರೆ ಅದು ನ್ನು ಅವಲಂಬಿಸಿರುತ್ತದೆ ಹಾಗೂ ವಿವಿಧ ಮೌಲ್ಯಗಳಿಗೆ ನಾವು ಈ ಮಿತಿಗೆ ವಿವಿಧ ಮೌಲ್ಯವನ್ನು ಪಡೆಯುತ್ತೇವೆ ಆದ್ದರಿಂದ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಮತ್ತು ಕಾರ್ಯವು ನಿರಂತರವಾಗಿರುವುದಿಲ್ಲ ಈಗ ಕಾರ್ಯವು ನಿರಂತರವಾಗಿಲ್ಲದಿದ್ದರೂ ನಾವು ಗೆ ಸಂಬಂಧಿಸಿದಂತೆ ಮತ್ತು ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನಗಳನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಮತ್ತೆ ಈ ಮೂಲಭೂತ ವ್ಯಾಖ್ಯಾನದ ಮೂಲಕ ಭಾಗಶಃ ಉತ್ಪನ್ನಗಳನ್ನು ಬಿಂದುಗಳಲ್ಲಿ ಪಡೆಯುವುದಾದರೆ ನಾವು ಮೈನಸ್ ಬಾಗಿಸು ಹೊಂದಿದ್ದೇವೆ ಇಲ್ಲಿ ಒಂದು ಆರ್ಗ್ಯುಮೆಂಟ್ y ಯು 0 ಆಗಿದೆ ಆದ್ದರಿಂದ ಇದರ ಗುಣಾಕಾರ 0 ಆಗುತ್ತದೆ ಮತ್ತು ಇದು ಸಹ 0 ಆದ್ದರಿಂದ 0 ಮೈನಸ್ 0 ಬಾಗಿಸು ಇದು ಏನೇ ಆಗಿದ್ದರೂ ಸಹ ಈ ಮಿತಿಯ ಮೌಲ್ಯವು 0 ಆಗಿದೆ ಅಂದರೆ ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನ 0 ಆಗುತ್ತದೆ ಈಗ ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನ ಪಡೆಯೋಣ ಆದ್ದರಿಂದ ನಾವು ಮೈನಸ್ ಬಾಗಿಸು ಹೊಂದಿದ್ದೇವೆ ವ್ಯಾಖ್ಯಾನದ ಪ್ರಕಾರ ನಲ್ಲಿ ಅನ್ನು ಹಾಕುತ್ತೀರಿ ನಾವು ದಲ್ಲಿ ಭಾಗಶಃ ಉತ್ಪನ್ನಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಮತ್ತೆ ಅದೇ ವಾದ ಏಕೆಂದರೆ ಇಲ್ಲಿ 0 ಆಗಿರುವುದರಿಂದ ಮತ್ತು ಅಂಶದಲ್ಲಿ ಪದವು ಹೊಂದಿರುವುದರಿಂದ ಇಲ್ಲಿ 0 ಆಗುತ್ತದೆ ಆದ್ದರಿಂದ ಇದು 0 ಆಗುತ್ತದೆ ಲ್ಲಿ ಗೆ ಸಂಬಂಧಿಸಿದ ಭಾಗಶಃ ವ್ಯುತ್ಪನ್ನ 0 ಆಗುತ್ತದೆ ಆದ್ದರಿಂದ ಮತ್ತು ಇದು 0 ಆಗಿರುವುದರಿಂದ ನಾವು ಮತ್ತೆ ಈ ಮಿತಿಯನ್ನು 0 ಎಂದು ಪಡೆದುಕೊಂಡಿದ್ದೇವೆ ಆದ್ದರಿಂದ ಗೆ ಸಂಬಂಧಿಸಿದಂತೆ ಮತ್ತು ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನಗಳೆರಡೂ ಅಸ್ತಿತ್ವದಲ್ಲಿದ್ದು ಎರಡೂ ಸಂದರ್ಭಗಳಲ್ಲಿ ಭಾಗಶಃ ಉತ್ಪನ್ನಗಳ ಮೌಲ್ಯವು 0 ಆಗಿರುತ್ತದೆ ಆದರೆ ಈ ಸಂದರ್ಭದಲ್ಲಿ ಕಾರ್ಯವು ನಿರಂತರವಾಗಿರುವುದಿಲ್ಲ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ನಾವು ಇಲ್ಲಿ ನಾವು ಮತ್ತು 0 ಬಿಂದುವಿಲ್ಲಿ ಪಡೆಯೋಣ ಆದ್ದರಿಂದ ಮತ್ತೆ ವ್ಯಾಖ್ಯಾನದ ಪ್ರಕಾರ ನಮ್ಮಲ್ಲಿ ಗೆ ಸಮನಾಗಿರುತ್ತದೆ ಮತ್ತು 0 ಗೆ ಹೋಗುತ್ತದೆ ಇದು ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನವಾಗಿದೆ ಆದ್ದರಿಂದ ನಾವು ಈಗ ಅನ್ನು ಬದಲಿಸುತ್ತೇವೆ ಆದ್ದರಿಂದ ಇಲ್ಲಿ ಅನ್ನು 0 ಎಂದು ಅನ್ನು ಎಂದು ಬದಲಿಸಲಾಗುವುದು ಮತ್ತು ನಾವು 2 ಅನ್ನು ಪಡೆಯುತ್ತೇವೆ ಮತ್ತು ಯು 0 ಆಗಿರುವುದರಿಂದ ನಾವು ಇಲ್ಲಿ ಮತ್ತು ಅದನ್ನು ನಿಂದ ಭಾಗಿಸಿ ನಂತರ ಮಿತಿ 0 ಗೆ ಹೋಗುತ್ತದೆ ಆದ್ದರಿಂದ ನಾವು ಈ ಮೌಲ್ಯವನ್ನು 2 ಎಂದು ಪಡೆಯುತ್ತೇವೆ ರದ್ದಾಗುತ್ತದೆ ಆದ್ದರಿಂದ ಮೌಲ್ಯವು 0 ಆಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಮೌಲ್ಯ 2 ಪಡೆಯುತ್ತೇವೆ ಈಗ ನಾವು ಎರಡನೆಯದಾಗಿ ಲೆಕ್ಕಾಚಾರ ಮಾಡೋಣ ಆದ್ದರಿಂದ ನಮಗೆ ಮತ್ತೆ ಇದೇ ರೀತಿಯ ಪರಿಸ್ಥಿತಿ ಇದೆ ಇಲ್ಲಿ x ಅನ್ನು 0 ಎಂದು ಅನ್ನು ಎಂದು ಬದಲಾಯಿಸಿದಾಗ ನಾವು 3 ಅನ್ನು ಪಡೆಯುತ್ತೇವೆ ಮತ್ತು ಯು 0 ಆಗಿರುವುದರಿಂದ ಅದನ್ನು ಮೈನಸ್ ಮಾಡಿ ನಂತರ ಬಾಗಿಸಿ ಮತ್ತು ಆದ್ದರಿಂದ ಇಲ್ಲಿ ರದ್ದಾಗುತ್ತದೆ ಮತ್ತು ನೀವು ಈ ಮೌಲ್ಯವನ್ನು 3 ಎಂದು ಪಡೆಯುತ್ತೀರಿ ಆದ್ದರಿಂದ ಇದು ಇಲ್ಲಿ 3 ಆಗಿದೆ ಆದ್ದರಿಂದ ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನ 2 ಹಾಗೂ ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನ 3 ಇಲ್ಲಿ ಕಾರ್ಯವು ನಿರಂತರವಾಗಿದೆ ಮತ್ತು ಭಾಗಶಃ ಉತ್ಪನ್ನಗಳು ಅಸ್ತಿತ್ವದಲ್ಲಿವೆ ಏಕೆಂದರೆ ಈ ಸಂದರ್ಭದಲ್ಲಿ ಭಾಗಶಃ ಉತ್ಪನ್ನಗಳು ಅಸ್ತಿತ್ವದಲ್ಲಿವೆ ಎಂದು ನಾವು ಸುಲಭವಾಗಿ ಸಾಬೀತುಪಡಿಸಬಹುದು ಮತ್ತು ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಇದನ್ನು ಈಗಾಗಲೇ ಮಾಡಿದ್ದೇವೆ ಆದ್ದರಿಂದ ಇಲ್ಲಿ ಉದಾಹರಣೆಗೆ ನಿರಂತರತೆಯನ್ನು ನೋಡಲು ನಾವು ಮತ್ತು ಎಂದು ಹಾಕಬಹುದು ತದನಂತರ ಇದು ಇಲ್ಲಿ ಡಿ ನೋಮಿನೇಟರ್ ಸರಳವಾಗಿ ಬರುತ್ತದೆ ಮತ್ತು ನಂತರ ನ್ಯೂಮರೇಟರ್ ಸರಳವಾಗಿ 2 ಮತ್ತು ಮಿತಿ ಹಾಗೂ ತೆಗೆದುಕೊಳ್ಳಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ 1 ಅಂಶದಲ್ಲಿ ಉಳಿಯುತ್ತದೆ ಮತ್ತು ಇಲ್ಲಿ ಉಳಿದ ಪದವು ಪರಿಮಿತಿಯಾಗಿದೆ ಆದ್ದರಿಂದ ಆದಾಗ ಇದು 0 ಕ್ಕೆ ಹೋಗುತ್ತದೆ ಆದ್ದರಿಂದ ಕಾರ್ಯವು ನಿರಂತರವಾಗಿರುತ್ತದೆ ಮತ್ತು ಭಾಗಶಃ ಉತ್ಪನ್ನಗಳು ಅಸ್ತಿತ್ವದಲ್ಲಿವೆ ಆದ್ದರಿಂದ ಎಲ್ಲವೂ ಸಾಧ್ಯ ನಾವು ಉದಾಹರಣೆಯನ್ನು ನೋಡಿದ್ದೇವೆ ಕಾರ್ಯವು ನಿರಂತರವಾಗಿರದೆ ಭಾಗಶಃ ಉತ್ಪನ್ನ ಹೊಂದಿರುವುದಾಗಿ ಅಥವಾ ಕಾರ್ಯವು ನಿರಂತರವಾಗಿದ್ದಾಗ ಭಾಗಶಃ ಉತ್ಪನ್ನವು ಅಸ್ತಿತ್ವದಲ್ಲಿಲ್ಲದಿರುವುದಾಗಿ ಈ ಸಂದರ್ಭದಲ್ಲಿ ಕಾರ್ಯವು ನಿರಂತರವಾಗಿರುತ್ತದೆ ಮತ್ತು ಭಾಗಶಃ ಉತ್ಪನ್ನಗಳು ಸಹ ಅಸ್ತಿತ್ವದಲ್ಲಿವೆ ಆದ್ದರಿಂದ ಗೆ ಸಂಬಂಧಿಸಿದಂತೆ ಮತ್ತು ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನಗಳನ್ನು ಲೆಕ್ಕಾಚಾರ ಮಾಡಲು ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮತ್ತೊಮ್ಮೆ ಮತ್ತು ಈ ಭಾಗಶಃ ಉತ್ಪನ್ನಗಳ ನಿರಂತರತೆಯನ್ನು ನೀವು ಚರ್ಚಿಸುತ್ತೀರಿ ಆದ್ದರಿಂದ ಇಲ್ಲಿ ಆದಾಗ ಅಸ್ತಿತ್ವದಲ್ಲಿದೆ ಆದ್ದರಿಂದ ಆದಾಗ ಈ ಭಾಗಶಃ ಉತ್ಪನ್ನ ಉತ್ತಮ ಕಾರ್ಯವನ್ನು ಹೊಂದಿದ್ದೇವೆ ಸಮಸ್ಯೆ 0 ನಲ್ಲಿ ಇದೆ 0 ನಲ್ಲಿ ಕಾರ್ಯವನ್ನು ಎಂದು ಪ್ರತ್ಯೇಕವಾಗಿ ವ್ಯಾಖ್ಯಾನಿಲಾಗಿದೆ ಆದ್ದರಿಂದ ಆದಾಗ ನಾವು ಈ ಕಾರ್ಯವನ್ನು ಹೊಂದಿದ್ದೇವೆ ಮತ್ತು ಅನ್ನು ಸ್ಥಿರವೆಂದು ಪರಿಗಣಿಸಿ ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನ ನಾವು ಇಲ್ಲಿ ತೆಗೆದುಕೊಳ್ಳಬಹುದು ಆದ್ದರಿಂದ ಗೆ ಸಂಬಂಧಿಸಿದಂತೆ ಭಾಗಶಃ ಉತ್ಪನ್ನಕ್ಕಾಗಿ ಈ ಲೆಕ್ಕಾಚಾರವನ್ನು ಮಾಡಿದಾಗ ನಾವು ಸಾಮಾನ್ಯ ಲೆಕ್ಕಾಚಾರಗಳನ್ನು ಅನುಸರಿಸಬಹುದು ಆದ್ದರಿಂದ ಇಲ್ಲಿ ಡಿನೋಮಿನೇಟರ್ನಲ್ಲಿ ಮತ್ತು ವರ್ಗಮೂಲ ಇರುವುದರಿಂದ ಅದರ ಸಂಪೂರ್ಣ ಸ್ಕ್ವೇರ್ ಚೌಕ ಪಡೆದು ಮತ್ತು ನಂತರ ಅಂಶದಲ್ಲಿ y ಅನ್ನು ಸ್ಥಿರವಾಗಿ ಪರಿಗಣಿಸಿ ವ್ಯುತ್ಪನ್ನವನ್ನು ನಾವು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಅಂಶದಲ್ಲಿ ನಾವು ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನ ಪಡೆಯಲು ಯ ಭಾಗಶಃ ವ್ಯುತ್ಪನ್ನ ಆಗಿದ್ದು ನಂತರ ಮೈನಸ್ ಈ ಜೊತೆಗೆ 12 ಮತ್ತು ನಂತರ ಆ ಪದದ ಡಿನೋಮಿನೇಟರ್ನಲ್ಲಿ ಇದ್ದು ಮತ್ತು ಇಲ್ಲಿ ಆಂಶಿಕ ಉತ್ಪನ್ನವನ್ನು 2 ಎಂದು ಪಡೆದು ಬಳಿಕ ಈ 2 ರದ್ದಾಗುತ್ತದೆ ಮತ್ತು ನಂತರ ನಾವು ಇಲ್ಲಿ ಪದವನ್ನು ಕೆ ಗುಣಿಸಬಹುದು ನಂತರದಲ್ಲಿ ಮೈನಸ್ ಇರುತ್ತದೆ ಆದ್ದರಿಂದ ಇದು ಮತ್ತು ಮೈನಸ್ ಮಾಡುತ್ತೇವೆ ನಂತರ ಪದದಿಂದ ಭಾಗಿಸಿದಾಗ ನ ಪವರು ಆಗುತ್ತದೆ 1 ಮತ್ತು ಈ ಅರ್ಧವು ಅದನ್ನು ಅಂಶದಲ್ಲಿ ರದ್ದಾಗುತ್ತದೆ ಮತ್ತು ನಾವು ಅನ್ನು ಪಡೆಯುತ್ತೇವೆ ನಿಖರವಾಗಿ ಈ ಪದ ಇಲ್ಲಿ ಆಗುತ್ತದೆ ಮತ್ತು ಅದೇ ರೀತಿ ನಾವು ಗೆ ಸಂಬಂಧಿಸಿದಂತೆ ಅನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ನಾವು ನಿಂದ y ಗೆ ಬದಲಾಯಿಸಲ್ಪಡುತ್ತೇವೆ ಮತ್ತು y ಕಾರ್ಯಗಳ ಸಮ್ಮಿತಿಯ ಕಾರಣದಿಂದಾಗಿ ಆದ್ದರಿಂದ ನಮಗೆ ಮತ್ತು ಇಲ್ಲಿ ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನ ನಾವು ಇದನ್ನು ಮೂಲಭೂತ ವ್ಯಾಖ್ಯಾನಗಳ ವ್ಯಾಖ್ಯಾನದೊಂದಿಗೆ ಲೆಕ್ಕಾಚಾರ ಮಾಡಬೇಕು ಆದ್ದರಿಂದ ನಾವು ನಲ್ಲಿ ಎಂದರೇನು ಎಂಬುದನ್ನು ಇಲ್ಲಿ ನೋಡಬೇಕಾಗಿದೆ ಆದ್ದರಿಂದ ಶೂನ್ಯವಲ್ಲದ ಬಿಂದುವಿನಲ್ಲಿ ನಾವು ಇಲ್ಲಿ ನ್ನು ನೇರವಾಗಿ ಲೆಕ್ಕಾಚಾರ ಮಾಡಬಹುದು ಮತ್ತು ನಲ್ಲಿ ನಾವು ಮೂಲಭೂತ ವ್ಯಾಖ್ಯಾನಗಳನ್ನು ಬಳಸಬೇಕಾಗುತ್ತದೆ ಆದ್ದರಿಂದ 0 ಗೆ ಹೋದಾಗ ರ ಮಿತಿಯನ್ನು ನೋಡಬೇಕು ಆದ್ದರಿಂದ ಇಲ್ಲಿ 0 ಮತ್ತು ಒಂದು ಆರ್ಗ್ಯುಮೆಂಟ್ 0 ಆಗಿದೆ ಆದ್ದರಿಂದ ಈ ಕಾರ್ಯವು 0 ಆಗುತ್ತದೆ ಮತ್ತು ಆದ್ದರಿಂದ ಇದು ಸಹ 0 ಆಗುತ್ತದೆ ಆದ್ದರಿಂದ ನಾವು ಇಲ್ಲಿ 0 ಅನ್ನು ಬಳಸಿದ್ದೇವೆ ಆದರೆ 0 ಕ್ಕೆ ಭಾಗಶಃ ವ್ಯುತ್ಪನ್ನವನ್ನು ಪಡೆಯಲು ನಾವು ಈ ಮೂಲಭೂತ ವ್ಯಾಖ್ಯಾನವನ್ನು ಬಳಸಬೇಕಾಗಿದೆ ಮತ್ತು ಇಲ್ಲಿ ನಾವು 0 ಅನ್ನು ಪಡೆಯುತ್ತೇವೆ ಮತ್ತು ಈಗ ಮುಂದಿನದಕ್ಕೆ ಚಲಿಸುತ್ತೇವೆ ಆದ್ದರಿಂದ ನಾವು ನಿರಂತರತೆಯನ್ನು ಚರ್ಚಿಸಲು ಬಯಸುತ್ತೇವೆ ಈ ನಿರಂತರತೆಯನ್ನು ಚರ್ಚಿಸಲು ಇದರ ಮಿತಿ ಏನು ಎಂದು ನಾವು ನೋಡಬೇಕಾಗಿದೆ ಈ ಕಾರ್ಯದ ಮಿತಿ 0 ಆಗಿರುತ್ತ ಇಲ್ಲಿ ಮಿತಿ 0 ಆಗಿದ್ದಲ್ಲಿ ಕಾರ್ಯವು ನಿರಂತರವಾಗಿರುತ್ತದೆ ಇಲ್ಲದಿದ್ದರೆ ಅದು ನಿರಂತರವಾಗಿರುವುದಿಲ್ಲ ಆದ್ದರಿಂದ ನಾವು ಆ ಮಿತಿಗಳನ್ನು ಇಲ್ಲಿ ಪರಿಶೀಲಿಸಬೇಕು ಈ ಸಂದರ್ಭದಲ್ಲಿ ನಾವು ಬದಲಿಸೋಣ ಆದ್ದರಿಂದ ನಾವು ಇಲ್ಲಿ ಅಂಶ ಮತ್ತು ಛೇದ ದಲ್ಲಿ ಪದವನ್ನು ಹಾಗೂ ರದ್ದುಗೊಳ್ಳುತ್ತದೆ ಮತ್ತು ಪದ ಉಳಿಯುತ್ತದೆ ಆದ್ದರಿಂದ ಈ ಮಿತಿ ವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ನಿರಂತರವಲ್ಲ ಆದ್ದರಿಂದ ಈ ನಿರಂತರವಾಗಿರುವುದಿಲ್ಲ ಏಕೆಂದರೆ ಈ ಮಿತಿ ಅಸ್ತಿತ್ವದಲ್ಲಿ ಇಲ್ಲ ಹಾಗೂ ಈ ಮಿತಿ ವನ್ನು ಅವಲಂಬಿಸಿರುತ್ತದೆ ನಿರಂತರತೆಗಾಗಿ ಮಿತಿ ಅಸ್ತಿತ್ವದಲ್ಲಿರಬೇಕು ಮತ್ತು ಅದು ದಲ್ಲಿ ಕಾರ್ಯದ ಮೌಲ್ಯಕ್ಕೆ ಸಮನಾಗಿರಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಮಿತಿ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಈ ಭಾಗಶಃ ಉತ್ಪನ್ನಗಳು ನಿರಂತರವಾಗಿರುವುದಿಲ್ಲ ನಾವು ಗಾಗಿ ಇದೇ ರೀತಿಯ ಲೆಕ್ಕಾಚಾರವನ್ನು ಮಾಡಬಹುದೇ ಆದ್ದರಿಂದ ಮತ್ತು ಎರಡೂ ಭಾಗಶಃ ಉತ್ಪನ್ನಗಳು ನಿರಂತರವಾಗಿರುವುದಿಲ್ಲ ನಮ್ಮಲ್ಲಿ ನಿರಂತರತೆಯ ಸ್ಥಿತಿಗಾಗಿ ಬೇಕಾಗುವ ಸಾಕಷ್ಟು ಸ್ಥಿತಿ ಯ ಷರತ್ತು ಒಂದು ರೀಜನ್ ಪ್ರದೇಶದ ಲ್ಲಿ ಹೊಂದಿವೆ ಆದ್ದರಿಂದ ಒಂದು ಕಾರ್ಯವು ಭಾಗಶಃ ಉತ್ಪನ್ನ ಮತ್ತು ಯ ಅಸ್ತಿತ್ವ ರೀಜನ್ ಪ್ರದೇಶದ ಲ್ಲಿ ಎಲ್ಲೆಡೆ ಹೊಂದಿದ್ದರೆ ಅದು ಏನು ಹೇಳುತ್ತದೆ ಇಲ್ಲಿ ಭಾಗಶಃ ಉತ್ಪನ್ನದ ಅಸ್ತಿತ್ವ ಇದೆ ಮತ್ತು ಮೇಲಾಗಿ ಈ ಭಾಗಶಃ ಉತ್ಪನ್ನಗಳನ್ನು ಕೆಲವು ಸಂಖ್ಯೆ ನ ಪರಿಮಿತಿ ಒಳಗಿದೆ ಬೌಂಡೆಡ್ ಆದ್ದರಿಂದ ಆ ಪ್ರದೇಶದಲ್ಲಿ ಬೌಂಡ್ ಆಗಿದೆ ಮತ್ತು ಅನ್ನು ಸಹ ಬೌಂಡ್ ಮಾಡಲಾಗಿದೆ ಇಲ್ಲಿ ಈ M ಮತ್ತು ನಿಂದ ಸ್ವತಂತ್ರವಾಗಿರುತ್ತದೆ ಆದ್ದರಿಂದ ಎಲ್ಲೆಡೆ ನಿರಂತರವಾಗಿರುತ್ತದೆ ಆದ್ದರಿಂದ ಇದು ನಿರಂತರತೆಯ ಸ್ಥಿತಿಗಾಗಿ ಬೇಕಾಗುವ ಸಾಕಷ್ಟು ಸ್ಥಿತಿ ಯ ಷರತ್ತು ಆದ್ದರಿಂದ ಭಾಗಶಃ ಉತ್ಪನ್ನಗಳು ಅಸ್ತಿತ್ವದಲ್ಲಿದ್ದರೆ ಮತ್ತು ಅವು ಪರಿಮಿತಿ ಹೊಂದಿದ್ದರೆ ಕಾರ್ಯವು ನಿರಂತರವಾಗಿರುತ್ತದೆ ಮತ್ತು ಈ ನಿರಂತರತೆಯನ್ನು ನಲ್ಲಿ ಚರ್ಚಿಸಲು ನಾವು ಸಾಕಷ್ಟು ಸ್ಥಿತಿಯನ್ನು ಉಪಯೋಗಿಸಬಹುದು ಆದ್ದರಿಂದ ಇಲ್ಲಿ ಭಾಗಶಃ ಉತ್ಪನ್ನಗಳಲ್ಲಿ ಒಂದು ಅಸ್ತಿತ್ವದಲ್ಲಿದ್ದರೆ ಮತ್ತು ನೆರೆಹೊರೆಯಲ್ಲಿ ಪರಿಮಿತಿಯ ಒಳಗಿದ್ದರೆ ಬೌಂಡೆಡ್ ಇಲ್ಲಿ ನಾವು ನೆರೆಹೊರೆಯ ಬಗ್ಗೆ ಮಾತನಾಡಬೇಕಾಗಿದೆ ಆದ್ದರಿಂದ ಭಾಗಶಃ ಉತ್ಪನ್ನಗಳಲ್ಲಿ ಒಂದು ಅಸ್ತಿತ್ವದಲ್ಲಿ ಇದ್ದು ಮತ್ತು ಈ ನೆರೆಹೊರೆಯಲ್ಲಿ ಪರಿಮಿತಿ ಹೊಂದಿದ್ದರೆ ಮತ್ತು ಇನ್ನೊಂದು ಈ ನಲ್ಲಿ ಅಸ್ತಿತ್ವದಲ್ಲಿದ್ದರೆ ಕಾರ್ಯವು ನಲ್ಲಿ ನಿರಂತರವಾಗಿರುತ್ತದೆ ಎಂದು ನಾವು ಹೇಳಬಹುದು ಆದ್ದರಿಂದ ನಾವು ಇಂದು ಕಲಿತ ಭಾಗಶಃ ಉತ್ಪನ್ನಗಳು ಮುಂದಿನ ಉಪನ್ಯಾಸಗಳಲ್ಲಿ ಬಳಸಲಾಗುವುದು ಆದ್ದರಿಂದ ಗೆ ಸಂಬಂಧಿಸಿದಂತೆ ನಾವು ಈ ವ್ಯಾಖ್ಯಾನವನ್ನು ಇತರ ಅನೇಕ ಉಪನ್ಯಾಸಗಳಲ್ಲಿ ಬಳಸಲಿದ್ದೇವೆ ಆದ್ದರಿಂದ ಇಲ್ಲಿ x ಗೆ ಸಂಬಂಧಿಸಿದಂತೆ ಹೆಚ್ಚಳ ಮತ್ತು ಈ ಭಾಗಲಬ್ಧ ನಂತರ ನಾವು ತೆಗೆದುಕೊಳ್ಳುವ ಮಿತಿ ಈ ಮಿತಿ ಅಸ್ತಿತ್ವದಲ್ಲಿದ್ದರೆ ನಾವು ಇದನ್ನು ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನ ಎಂದು ಕರೆಯುತ್ತೇವೆ ಮತ್ತು ಅದೇ ರೀತಿ ಗೆ ಸಂಬಂಧಿಸಿದಂತೆ ಭಾಗಶಃ ವ್ಯುತ್ಪನ್ನ ಪಡೆಯಬಹುದಾಗಿದೆ ಈ ಉಪನ್ಯಾಸವನ್ನು ತಯಾರಿಸಲು ಬಳಸುವ ಉಲ್ಲೇಖಗಳು ಇವು